ನಾವು ಸ್ಟೆಬಿಲಿಟಿ ಕ್ರೈಟೀರಿಯ ನೋಡಿದ್ದೇವೆ ಇನ್ನು ನಾವು Yee ಗ್ರಿಡ್ನಲ್ಲಿ ಚಲಿಸುವ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಫೀಲ್ಡ್ ನ ಅಕ್ಯುರೆಸಿ ನೋಡೋಣ ಆದ್ದರಿಂದ ಅಕ್ಯುರೆಸಿ ಪರಿಗಣನೆಯಲ್ಲಿ ನಾವು ಸಾಮಾನ್ಯ ಪ್ರಶ್ನೆಯನ್ನು ಕೇಳುತ್ತೇವೆ ಉದಾಹರಣೆಗೆ ನಾನು ನೀವು ದಿಸ್ಪರ್ಶನ್ ಇಂದ ಏನು ಅರ್ಥಮಾಡಿಕೊಳ್ಳುತ್ತೀರಿ ನಿಮ್ಮ ಮನಸ್ಸಿಗೆ ಬರುವ ಮೊದಲ ವಿಷಯ ಯಾವುದು ವಿದ್ಯಾರ್ಥಿ ಫ್ರಿಕ್ವೆನ್ಸಿ ಅವಲಂಬಿತ ಫ್ರಿಕ್ವೆನ್ಸಿ ಅವಲಂಬಿತ ಸರಿ ಪ್ರಾಯೋಗಿಕ ಅರ್ಥದಲ್ಲಿ ಏನು ಆಗುವುದು ಬೇರೆ ಬೇರೆ ಫ್ರೀಕ್ವೆನ್ಸಿ ಗಳು ವಿದ್ಯಾರ್ಥಿ ವೇಗ ವಿಭಿನ್ನ ವೇಗಗಳೊಂದಿಗೆ ಚಲಿಸುತ್ತದೆ ಆದ್ದರಿಂದ ಬೇರೆ ಬೇರೆ ಫ್ರೀಕ್ವೆನ್ಸಿ ಗಳು ವಿಭಿನ್ನ ವೇಗದೊಂದಿಗೆ ಚಲಿಸುತ್ತವೆ ಆದ್ದರಿಂದ ಇದು ಫಿಸಿಕಲ್ ಫಿನಾಮಿನನ್ ಎಂದು ಎಲ್ಲರಿಗೂ ತಿಳಿದಿದೆ ಇದು ತುಂಬಾ ಸುಲಭ ಮತ್ತು ಏಕೆ ನೀವು ಕಾಮನಬಿಲ್ಲು ನೋಡಿದ್ದೀರಿ ಏಕೆಂದರೆ ಆಪ್ಟಿಕಲ್ ಎಂದರೆ ಬೆಳಕು ವಿಭಿನ್ನ ವೇಗದಲ್ಲಿ ಚಲಿಸುತ್ತಿದೆ ಮತ್ತು ನೀರಿನ ಗುಳ್ಳೆ ಇಂದ ಡಿಸ್ಪರ್ಸ್ ಆಗುತ್ತದೆ ನ್ಯೂಮರಿಕಲ್ ಡಿಸ್ಪರ್ಶನ್ ಇರಬಹುದೇ ಅದು ಸರಿಯಾಗಿ ಆಗಬಹುದು ಆದ್ದರಿಂದ ಒಂದು ಫಿಸಿಕಲ್ ಡಿಸ್ಪರ್ಶನ್ ಅದು ಸರಿ ಇನ್ನೊಂದು ನ್ಯೂಮರಿಕಲ್ ಆದ್ದರಿಂದ ಯಾವುದು ಆಗಬಹುದು ಆದ್ದರಿಂದ ನ್ಯೂಮರಿಕಲ್ ಡಿಸ್ಪರ್ಶನ್ ನಾನು ಫ್ರೀ ಸ್ಪೇಸ್ ಮೂಲಕ ಚಲಿಸುತ್ತಿರುವ ವೇವ್ ಅನ್ನು ಮೋಡಲ್ ಮಾಡಲು ಪ್ರಯತ್ನಿಸಿದರೆ ಫಿಸಿಕಲ್ಲಿ ಡಿಸ್ಪರ್ಶನ್ ಇರಬೇಕೇ ಖಂಡಿತವಾಗಿಯೂ ಇಲ್ಲ ಆದರೆ ನಾನು FDTDಯನ್ನು ಹೇಗೆ ಜಾರಿಗೆ ತಂದಿದ್ದೇನೆ ಎಂಬುದರ ಆಧಾರದ ಮೇಲೆ ನ್ಯೂಮರಿಕಲ್ ಡಿಸ್ಪರ್ಶನ್ ಸಂಭವಿಸಬಹುದು ಅದು ಒಳ್ಳೆಯ ಅಥವಾ ಕೆಟ್ಟ ವಿಷಯವೇ ಖಂಡಿತವಾಗಿಯೂ ಕೆಟ್ಟ ವಿಷಯ ಸರಿ ಸಾಮಾನ್ಯವಾಗಿ ನಿಮ್ಮ ಕ್ಯಾಲ್ಕುಲೇಷನ್ ನ ಅಕ್ಯುರೆಸಿ ಹಾಳು ಮಾಡುತ್ತದೆ ನಿಮ್ಮ ವೇವ್ಗಳು ಭಿನ್ನ ವೇಗದಲ್ಲಿ ಚಲಿಸುತ್ತಿದ್ದರೆ ಫಿಸಿಕಲ್ಲಿ ಅವು ಒಂದೇ ವೇಗದಲ್ಲಿ ಪ್ರಯಾಣಿಸಬೇಕು ಅದನ್ನು ನ್ಯೂಮರಿಕಲ್ ಡಿಸ್ಪರ್ಶನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ನ್ಯೂಮರಿಕಲ್ ಡಿಸ್ಪರ್ಶನ್ ಯಾವ ಕಂಡೀಶನ್ ನಲ್ಲಿ ಸಂಭವಿಸುತ್ತದೆ ಮತ್ತು ಅದು ಯಾವಾಗ ಆಗುವುದಿಲ್ಲ ಎಂದು ನಾವು ಈಗ ನೋಡೋಣ ಆದ್ದರಿಂದ ನಾವು ಮೊದಲು ನಿಜವಾದ ಸಲ್ಯೂಷನ್ ನೋಡೋಣ ಈ ಎಲ್ಲಾ ಕ್ಯಾಲ್ಕುಲೇಷನ್ ಗಳಲ್ಲಿ ನಾವು ವೇವ್ ಹಿಕ್ವಿಷನ್ ಹೆಚ್ಚಾಗಿ ಬಳಸುತ್ತೇವೆ ಏಕೆಂದರೆ ಅದು ತುಂಬಾ ಸುಲಭ ಆದ್ದರಿಂದ ನಮ್ಮ ವೇವ್ ಹಿಕ್ವಿಷನ್ ನಮಗೆ ಸ್ಪೇಸ್ ಮತ್ತು ಟೈಮ್ ನ ಎರಡನೇ ಡಿರೈವೇಟಿವ್ ನೀಡುತ್ತದೆ ಮತ್ತು ಇದು ನಮಗೆಲ್ಲರಿಗೂ ತಿಳಿದಿರುವ ಫಾರ್ಮ ನ ಸಲ್ಯೂಷನ್ ನೀಡುತ್ತದೆ ನಮಗೆಲ್ಲ ತಿಳಿದಿದೆ ಆದ್ದರಿಂದ ಬಲಗೈ ಚಲಿಸುತ್ತಿರುವ ವೇವ್ ಈ ಟರ್ಮ ಇಲ್ಲಿಗೆ ತರೋಣ ಫಾಸರ್ ಒಳಗೆ ಈ ಟರ್ಮನ್ನು ಇಲ್ಲಿ ಏನು ಕರೆಯೋಣ ವಿದ್ಯಾರ್ಥಿ ಫೇಸ್ ಫೇಸ್ ಸರಿ ಇದು ಫೇಸ್ ವಿದ್ಯಾರ್ಥಿ ಸರಿ ನನಗೆ ಈ ವೇವ್ ಚಲಿಸುತ್ತಿರುವ ಸ್ಪೀಡ್ ಬೇಕಾದರೆ ನನಗೆ ಫಿಸಿಕಲ್ಲಿ ಏನು ತಿಳಿದಿದೆ ಲೋಕಸ್ ಯಾವುದು ವಿದ್ಯಾರ್ಥಿ ಏನಾಗಿತ್ತು ನಿಮಗೆ ಅಲ್ಲಿ ಯಾವ ಫೇಸ್ ವೆಲಾಸಿಟಿ ಸಿಕ್ಕಿತ್ತು ಫೇಸ್ ವೆಲಾಸಿಟಿ ಯೇ ಕಾನ್ಸ್ಟೆಂಟ್ ಫೇಸ್ನಾ ಲೋಕಸ್ ಆಗಿದೆ ನಾನು ಇದನ್ನು ಹೇಗೆ ಪಡೆಯಬಹುದು ಸರಿ ಆದ್ದರಿಂದಕಾನ್ಸ್ಟೆಂಟ್ ಫೇಸ್ ಎಂದರೆ ಫೇಸ್ ಸಮಯದೊಂದಿಗೆ ಬದಲಾಗಬಾರದು ಆದ್ದರಿಂದ ನಾನು ಮಾಡುತ್ತೇನೆ ಆದ್ದರಿಂದ ಅದು ನನಗೆ ಮೊದಲ ಟರ್ಮ ನೀಡುತ್ತದೆ 0 ಕ್ಕೆ ಸಮ ಅದು ನನಗೆ ನೀಡುತ್ತದೆ ಮತ್ತು ಇದು ಸ್ಪೇಸ್ ನಲ್ಲಿ c ಗೆ ಸಮನಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಈಗ ನ್ಯೂಮರಿಕಲ್ ವಾಗಿ ಅದು ಏನು ನಾವು ಯಾವ ವಿಧಾನವನ್ನು ತೆಗೆದುಕೊಳ್ಳಬೇಕು ಥಿಯರೆಟಿಕಲ್ ಕ್ಯಾಲ್ಕುಲೇಷನ್ ನಲ್ಲಿ ನಾವು ಏನು ಮಾಡಿದ್ದೇವೆ ನಿಸ್ಸಂಶಯವಾಗಿ ಫೇಸ್ ವೆಲಾಸಿಟಿ ವ್ಯಾಕ್ಯೂಮ್ ನಲ್ಲಿ c ಇರುವ ಈಗ ನಾನು ಅದೇ ಪ್ರಶ್ನೆಗೆ ಉತ್ತರಿಸಲು ಬಯಸುತ್ತೇನೆ ಆದರೆ ಈಗ ಒಂದು ದಿಸ್ತ್ರಿಕ್ಟ್ ಜಗತ್ತಿನಲ್ಲಿ ನಾನು ಹಂತ ಮತ್ತು ಸಮಯವನ್ನು ಡಿಸ್ಟ್ರಿಕ್ಟ್ ಮಾಡಿರುವೆ ಆದ್ದರಿಂದ ನನ್ನ ವಿಧಾನ ಹೇಗಿರಬೇಕು ವಿದ್ಯಾರ್ಥಿ ಒ0ದು ಪಾಯಿಂಟ್ ನಲ್ಲಿ ಕುಳಿತುಕೊಳ್ಳಿ ಒ0ದು ಪಾಯಿಂಟ್ ನಲ್ಲಿ ಕುಳಿತುಕೊಳ್ಳಿ ವಿದ್ಯಾರ್ಥಿ ಉಪಯೋಗಿಸುವ ಪಾಯಿಂಟುಗಳು ಆದರೆ ನಾನು ದಿಸ್ಕ್ರೀಟ್ ಜಗತ್ತಿಗೆ ಹೇಗೆ ತರುವುದು ವಿದ್ಯಾರ್ಥಿ ಕೆಲವು ಮಾಡಿ ಆದ್ದರಿಂದ ನಾವು ಕಲಿಯುತ್ತಿರುವ ಈ ವಿಧಾನವು FDTD ಅಲ್ಲವೇ ಆದ್ದರಿಂದ ನಾವು ಟೈಮ್ ಮತ್ತು ಸ್ಪೇಸ್ ನಲ್ಲಿ ಫೈನೈಟ್ ಡಿಫರೆನ್ಸ್ ಹೊಂದಿದ್ದೇವೆ ಮತ್ತು ನಮಗೆ ಎರಡನೇ ಡಿರೈವೇಟಿವ್ ಇದೆ ಆದ್ದರಿಂದ ಇದನ್ನು ಆಪ್ಪ್ರಾಕ್ಸಿಮೇಟ್ ಹೇಗೆ ಮಾಡಬೇಕೆಂದು ನಾವು ತೆಗೆದುಕೊಳ್ಳಬೇಕು ನಾವು ಎರಡನೇ ಡಿರೈವೇಟಿವ್ ಅನ್ನು ಫೈನೈಟ್ ಡಿಫರೆನ್ಸ್ ಇಂದ ಆಪ್ಪ್ರಾಕ್ಸಿಮೇಟ್ ಮಾಡಬೇಕು ಮತ್ತು ಅದರಿಂದ ಯಾವ ರೀತಿಯ ಸಂಬಂಧ ಸಿಗುತ್ತದೆ ಎಂದು ನೋಡಬೇಕು ನಂತರ ನಾವು ಉದಾಹರಣೆಗೆ ಈಗ ಕಾನ್ಸ್ಟೆಂಟ್ ಫೇಸ್ನಾ ಲೋಕಸ್ ನೋಡಬಹುದು ಮತ್ತು ಅದು ಬೆಳಕಿನ ವೇಗವೇ ಅಥವಾ ಬೇರೆ ಯಾವುದೋ ಎಂದು ನೋಡಬಹುದು ಈಗ ಯಾವ ಕಂಡೀಶನ್ನಲ್ಲಿ FDTD ಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಸಲ್ಯೂಷನ್ ವೆವಾಗಲಿದೆ ಎಂಬುದನ್ನು ನಾವು ಮೊದಲು ನೋಡಿದ್ದೇವೆ ಎಲ್ಲಿಯವರೆಗೆ ಕೊರೆಂಟು ಸ್ಟೆಬಿಲಿಟಿ ಕ್ರೈಟೀರಿಯ ಪಾಲನೆ ಆಗುತ್ತದೆ ಆಗ E ಒಂದು ವೆವಾಗಿರುತ್ತದೆ ನಾವು ಅದನ್ನು ಸರಿಯಾಗಿ ಡಿರೈವ್ ಮಾಡಿದ್ದೇವೆ ಈಗಈಗ ಆಲ್ಫಾ ಎಂದು ಅಸ್ಯುಮ್ ಮಾಡೋಣ ಆದ್ದರಿಂದ ವೇವ್ ನಂತಹ ಸಲ್ಯೂಷನ್ ಇದೀಗ ಪಡೆಯಲಾಗಿದೆ ನಾನು ಏನು ಮಾಡಬೇಕು ಎಂದು ಅದು ಹೇಳುತ್ತದೆ ಈ ಈಕ್ವೇಶನ್ ಇಲ್ಲಿ ನಾನು ಅದನ್ನು ಇಲ್ಲಿ ಕೂಡಿಸಬಹುದು ಮತ್ತು ಯಾವ ರೀತಿಯ ಎರಡನೇ ಡಿರೈವೇಟಿವ್ ವನ್ನು ಫೈನೈಟ್ ಡಿಫರೆನ್ಸ್ ಇಂದ ಬದಲಾಯಿಸಬಹುದು ನಾವು ಅದನ್ನು ಮಾಡೋಣ ಮೊದಲಿಗೆ ಸ್ಪೇಸಿಯಲ್ ಡಿರೈವೇಟಿವ್ ನೆನಪಿಡಿ ನನ್ನ ನೊಟೇಶನ್ ಎಲೆಕ್ಟ್ರಿಕ್ ಫೀಲ್ಡಿಗೆ n ಟೈಮ್ ಇಂದೆಕ್ಸ್ i ಸ್ಪೇಸ್ ಇಂದೆಕ್ಸ್ ಮತ್ತು ಇದು ಸುಲಭದ ಮುಟೇಶನ್ ಇದು ಟೈಮ್ ಮತ್ತು ಸ್ಪೇಸ್ ದಿಸ್ಕ್ರೀಟ್ ಮಾಡಿ ವೇವ್ ನಂತಹ ಸಲ್ಯೂಷನ್ ಎಂದು ನೆನಪಿಡಲು ಆದ್ದರಿಂದ ಸರಳವಾದ ಸಲ್ಯೂಷನ್ ಹೀಗೆ ಆಗುವುದು ಸರಿ ಇದು ತುಂಬಾ ಚೆನ್ನಾಗಿ ಕಾಣುವ ಎಕ್ಸ್ಪ್ರೆಶನ್ ಅಲ್ಲವೇ ಇದು ಇಷ್ಟು ಚೆನ್ನಾಗಿ ಆಗುತ್ತದೆ ಎಂದು ನಾವು ಊಹಿಸಿರಲಿಲ್ಲ ಆದರೆ ನನಗೆ ಇದು ದೊರೆಯಿತು ಈಗ ಮೊದಲಿಗೆ ಮಾಡಿದಾಗ ಏನಾಗುತ್ತದೆ ಎಂದು ಮೊದಲು ಪರಿಶೀಲಿಸೋಣ ಏಕೆಂದರೆ ಅವುಗಳು 0 ಗೆ ಹೋಗಲು ಪ್ರಯತ್ನಿಸಿದಾಗ ನಾನು ಸರಿಯಾದ ಸೊಲ್ಯೂಷನ್ ಪಡೆಯಬೇಕು ನಾನು ವ್ಯತ್ಯಾಸಗಳನ್ನು ಹೆಚ್ಚು ಮಾಡುವಾಗ ಅಂದರೆ ಸಣ್ಣದು ಮತ್ತು ಸಣ್ಣದು ಮಾಡುವಾಗ ನಾನು ನಿಜವಾದ ಡಿರೈವೇಟಿವ್ ಅನ್ನು ಆಪ್ಪ್ರಾಕ್ಸಿಮೇಟ್ ಮಾಡಲು ಹೋಗುತ್ತೇನೆ ಆದ್ದರಿಂದ ಮಾಡಿದಾಗ ಈ ಎಕ್ಸ್ಪ್ರೆಶನ್ ಗೆ ಏನಾಗುತ್ತದೆ ಇದರಿಂದ ನನಗೆ ಏನು ಸಿಗುತ್ತದೆ ವಿದ್ಯಾರ್ಥಿಡಿರೈವೇಟಿವ್ ಆದ್ದರಿಂದ ನಾನು ಮಾಡುತ್ತೇನೆನಾವು ಇಲ್ಲಿ ನೋಡೋಣ ಆದ್ದರಿಂದ ಇದು ಆಗಲಿದೆಎಲ್ಲವೂ ಸರಿಯಾಗಿ ಕ್ಯಾನ್ಸಲ್ ಆದವು ಆದ್ದರಿಂದ k ಉಳಿಯುತ್ತದೆ ನಾನು ಪಡೆಯುತ್ತೇನೆ ಮತ್ತು ನಮ್ಮ ಫೇಸ್ ವೆಲಾಸಿಟಿ ಯಾಗಿತ್ತು ಆದ್ದರಿಂದ ಮಿತಿಯಲ್ಲಿ ಎಲ್ಲವೂ ಉತ್ತಮವಾಗಿ ವರ್ತಿಸುತ್ತವೆ ಏಕೆಂದರೆ ಇದು ನನಗೆ ಸಿ ವೇಗಕ್ಕೆ ಸಮನಾದ ಫೇಸ್ ವೇಗವನ್ನು ನೀಡುತ್ತದೆ ಆದ್ದರಿಂದ ಇದನ್ನು ನಾವು ನಿರೀಕ್ಷಿಸುತ್ತೇವೆ ಮತ್ತು ಫೈನೈಟ್ ಆದಾಗ ಏನಾಗುತ್ತದೆ ಎಂಬುದು ಪ್ರಶ್ನೆ ಆದ್ದರಿಂದ ನಾವು ಇನ್ನೂ ಕೊರಂಟ್ ಕಂಡೀಶನ್ ನಲ್ಲಿದ್ದೇವೆ ಆದ್ದರಿಂದ ನಾವು ಇನ್ನೂ ನ್ನು ಹೇಳುತ್ತಿದ್ದೇವೆ ಆದರೆ ಅವು ಫೈನೈಟ್ ಸಂಖ್ಯೆಗಳು ಅಂದರೆ ಕೊರಂಟ್ ಕಂಡೀಶನ್ ಗಳು ತೃಪ್ತಿ ಹೊಂದಿಲ್ಲದಿದ್ದರೆ ನಾನು ವೇವ್ ನಂತಹ ಸಲ್ಯೂಷನ್ ಪಡೆಯುವುದಿಲ್ಲ ಆದರೆ ಈಗ ನಾನು ಕೊರಂಟ್ ಕಂಡೀಶನ್ ನಲ್ಲಿದ್ದೇನೆ ಆದರೆ ಇವುಗಳು ಫೈನೈಟ್ ಆದ್ದರಿಂದ ಈ ಕಂಡೀಶನ್ ಇನ್ನೂ ತೃಪ್ತಿ ಹೊಂದುತ್ತದೆ ಆದ್ದರಿಂದ ಮೊದಲಿಗೆ ಈ ಎಕ್ಸ್ಪ್ರೆಶನ್ ಇಲ್ಲಿ ನೋಡುವುದರಿಂದ ನಾನು ಇನ್ನು ಮುಂದೆ ಸೈನ್ ಥೀಟಾವನ್ನು ಥೀಟಾದಿಂದ ಬದಲಾಯಿಸಲಾಗುವುದಿಲ್ಲ ಆದ್ದರಿಂದ ಅದು ಈಗ ಇದ್ದಂತೆಯೇ ಇರುತ್ತದೆ ಇಲ್ಲ ಅಂದರೆ ನಾನು ಕೊರೆಂಟ್ ಸ್ಟೆಬಿಲಿಟಿ ಕ್ರೈಟೀರಿಯ ತೃಪ್ತಿಪಡಿಸೋಣ ಆದ್ದರಿಂದನೀವು ಮತ್ತು ಫೈನೈಟ್ ಅವು 0 ಗೆ ಹೋಗದಿರುವ ಮತ್ತು ಸನ್ನಿವೇಶದ ಬಗ್ಗೆ ನೀವು ಯೋಚಿಸಬಹುದೇ ಇನ್ನೂ ನನಗೆ ಸಿಗುತ್ತವೆ ಈ ಸಂಬಂಧವು ತೃಪ್ತಿಪಡಬೇಕು ಏಕೆಂದರೆ ನೀವು ವೇವ್ನ ಈಕ್ವೇಶನ್ ಇಂದ ದಿಸ್ಕ್ರೀಟ್ಐಸಿಂಗ್ ಮೂಲಕ ಅದನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ಇದನ್ನು ತೃಪ್ತಿಪಡಿಸಬೇಕು ಈ ಸಂದರ್ಭದಲ್ಲಿ ನಮಗೆ ದೊರೆತ ರೇಶಿಯೋ ವನ್ನು ನೀವು ಪಡೆಯುವ ಸಂಬಂಧ ಅಥವಾ ಸ್ಥಿತಿಯ ಬಗ್ಗೆ ನೀವು ಯೋಚಿಸಬಹುದೇ ನಾನು ತೆಗೆದುಕೊಂಡಾಗ ಇಲ್ಲಿ ಅನುಪಾತವನ್ನು ಪಡೆದುಕೊಂಡಿದ್ದೇವೆ ನಾನು ಫೈನೈಟ್ ಮತ್ತು ಒಂದೇ ಸಂಬಂಧವನ್ನು ಪಡೆಯಬಹುದೇ ಹೌದು ನಾವು ಈ ಎಕ್ಸ್ಪ್ರೆಶನ್ ನೋಡಬಹುದು ನೀವು ಅಂದರೆ ಜೊತೆ ಆಡಬಹುದು ಇದು ನಿಮ್ಮ ಕೈಯಲ್ಲಿದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ನನ್ನ ಕೈಯಲ್ಲಿ ಆಲ್ಫಾ ಇದ್ದರೆ ಇದರರ್ಥ ನಾನು ಆಲ್ಫಾವನ್ನು ಸರಿಪಡಿಸುತ್ತೇನೆ ಎಂದು ಭಾವಿಸಿದರೆ ನಾನು ಅಥವಾ ಎರಡರಲ್ಲಿ ಒಂದನ್ನು ಮಾತ್ರ ಸರಿಪಡಿಸಬೇಕಾಗಿದೆ ಏಕೆಂದರೆ ಅವು ಸಂಬಂಧಿಸಿವೆ ಆದ್ದರಿಂದ ನಾನು ಸರಿಪಡಿಸುತ್ತೇನೆ ಎಂದು ಭಾವಿಸೋಣ ನಾವು ಹೇಳೋಣ ಎಂದು ನನ್ನ ಪ್ರಕಾರ ಅದಾಗಿಯೇ ಫಿಕ್ಸ್ ಆಗುತ್ತದೆ ಅದು ಆಲ್ಫಾದ ಯಾವ ವ್ಯಾಲ್ಯೂಗೆ ಈ ಸಂಬಂಧವು ಸಿಂಪ್ಲಿಫೈ ಮಾಡಲು ಹೊರಟಿದೆ ಎಂಬುದರ ಸುಳಿವನ್ನು ನೀಡುತ್ತದೆಯೇ ನಮಗೆ ಏನು ಬೇಕು ಪ್ರಶ್ನೆಗಳು ಸ್ಪಷ್ಟವಾಗಿದೆಯೇ ನಾನು ಈ ಎಕ್ಸ್ಪ್ರೆಶನ್ ನೋಡಿದಾಗ ಅದು ಸ್ಪಷ್ಟವಾಗಿಲ್ಲ ಅದುಈ ಇಕ್ವೇಶನ್ಗೆ ಸಲ್ಯೂಷನ್ ಆಗಿರಬೇಕಿಲ್ಲ ಆದರೆ ಒಂದು ವಿಶೇಷ ಪ್ರಕರಣದ ಅಡಿಯಲ್ಲಿ ಅದು ಸಮಾನವಾಗಿರುತ್ತದೆ ಹೌದು ನ್ನು ಮಾಡಿದಾಗ ಏನಾಗುತ್ತದೆ ಎಂಬುದನ್ನು ನೋಡಿ ಸರಿ ನಂತರ ಏನಾಗುತ್ತದೆ ಇಲ್ಲಿ ಏನಾಗುತ್ತದೆ ನಾನು ಈಗ ಎಂದು ಬದಲಿಸಿದರೆ ಅದು ಎರಡೂ ಬದಿಗಳಲ್ಲಿ ಕನ್ಸಿಸ್ಟೆನ್ಟ್ ಆಗುತ್ತೆ ಆದ್ದರಿಂದ ಈ ವ್ಯಾಲ್ಯೂ ಈ ಈಕ್ವೇಶನ್ಗೆ ಪರಿಹಾರವಾಗಿದೆ ಅದು ಅದನ್ನು ತೃಪ್ತಿಪಡಿಸುತ್ತದೆ ಆದ್ದರಿಂದ ದಿಸ್ಪರ್ಶನ್ ನ ರಿಲೇಶನ್ ಯಾವುದು ಇದು ಅಲ್ಲವೇ ಮತ್ತು ಅಥವಾ ಮೇಲೆ ಅವಲಂಬಿಸಿರುವುದಿಲ್ಲ ಅದು ಸಂಭವಿಸುತ್ತದೆ ಎಂದು ನೀವು ನಿರೀಕ್ಷಿಸಿರಲಿಲ್ಲ ಆದ್ದರಿಂದ ಅದರ ಹೇಳಿಕೆ ಏನು ನೀವು ಯಾವುದೇ ದಿಸ್ಕ್ರೀಟ್ಐಸ್ಶನ್ ಆಯ್ಕೆ ಮಾಡಿದರೆ ನನ್ನ ವೇವ್ ಸರಿಯಾದ ವೇಗದಲ್ಲಿ ಪ್ರಯಾಣಿಸುತ್ತದೆ ನಾನು ನಿರೀಕ್ಷಿಸುವ ವೇಗದಲ್ಲಿ ಪ್ರಯಾಣಿಸುತ್ತದೆ ಆದ್ದರಿಂದ ನಾನು ಈ ರೀತಿ ಪ್ಲೊಟ್ ಮಾಡಿದರೆ ನಾನು ಇಲ್ಲಿ ಏನು ಪ್ಲೊಟ್ ಮಾಡುತ್ತೇನೆನಾನು ಫೇಸ್ ವೆಲಾಸಿಟಿ ಮತ್ತು ಬೆಳಕಿನ ವೇಗದ ಪ್ಲಾಟ್ ಮಾಡುತ್ತೇನೆ ಆದ್ದರಿಂದ ನಾನು ವ್ಯಾಕ್ಯೂಮ್ ಅನ್ನು ಮಾತ್ರ ಉತ್ತೇಜಿಸುತ್ತಿದ್ದೇನೆ ಆದ್ದರಿಂದ ಈ ಅನುಪಾತವು 1 ಆಗಿರಬೇಕು ಇದು 1 ಮತ್ತು ಇಲ್ಲಿ ನಾನು ಪ್ಲಾಟ್ ಮಾಡುತ್ತೇನೆ ವೇವ್ ನ ಉದ್ದ ಸಾಮಾನ್ಯೀಕರಿಸುವಂತೆ ಮಾಡಲು ಏಕೆಂದರೆ ಫ್ರಿಕ್ವೆನ್ಸಿ ಬದಲಾದಂತೆ ಎಲ್ಲವೂ ಬದಲಾಗಬೇಕಾಗುತ್ತದೆ ನಾನು ಇದನ್ನು ವೇವ್ನ ಉದ್ದವನ್ನು ಮಾಡುತ್ತೇನೆ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ ವೇವ್ ಹೋಗುವಂತೆ ಆದ್ದರಿಂದಆದಾಗ ಇದು ಏನಾಗಬೇಕು ನಾನು ಇಲ್ಲಿ ಯಾವ ರೀತಿಯ ಕರ್ವ್ ನಿರೀಕ್ಷಿಸುತ್ತೇನೆ ನೇರ ರೇಖೆ ಬಾಗಿದ ರೇಖೆ ಕೋನ ಲಂಬದಿಂದ x ಅಕ್ಷಕ್ಕೆ ವೈ ಅಕ್ಷಕ್ಕೆ 45 ಡಿಗ್ರಿಗಳಿಗೆ ನಾನು ಯಾವ ರೀತಿಯ ಕರ್ವ್ ಅನ್ನು ನಿರೀಕ್ಷಿಸುತ್ತೇನೆ ನೇರ ಫ್ಲಾಟ್ ಲೈನ್ ಅಲ್ಲವೇ ಉತ್ತರ 1 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಇಲ್ಲಿ ವಿಭಿನ್ನ ಮೌಲ್ಯಗಳನ್ನು ಹೊಂದಬಹುದು 0 5 0 4 0 3 ಮತ್ತು ಹೀಗೆ ಹೇಳೋಣ ಸರಿ ನಾನು ಒರಿಜಿನ್ ಸಮೀಪಿಸುತ್ತಿದ್ದಂತೆ ದಿಸ್ಕ್ರೀಟ್ಐಸ್ಶನ್ ಉತ್ತಮ ಮತ್ತು ಉತ್ತಮವಾಗುತ್ತಿದೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ನ ವೇವ್ ಉದ್ದ ಆ ತರಂಗ ಉದ್ದವನ್ನು ಪರಿವರ್ತಿಸುತ್ತದೆ ಆದರೆ ಆದಾಗ ಏನಾಗುತ್ತದೆ ನಾನು ಈ ಎಕ್ಸ್ಪ್ರೆಶನ್ ಅನ್ನು ಮತ್ತೊಮ್ಮೆ ಇಲ್ಲಿ ಬರೆಯಬೇಕು ಆದ್ದರಿಂದ ನಾವು ಇಲ್ಲಿ ಏನನ್ನು ನೋಡಬಹುದು ಆದ್ದರಿಂದ ಆ ಸೈನ್ ಟರ್ಮ್ ಎರಡೂ ಕಡೆ ಕ್ಯಾನ್ಸಲ್ ಆಗುವುದಿಲ್ಲನೀವು ಏನು ಮಾಡುತ್ತೀರಿ ಫೇಸ್ ವೇಗ ಎಂಬುದರ ನಡುವಿನ ಸಂಬಂಧ ಏನು ಎಂದು ಕಂಡುಹಿಡಿಯಲು ನೀವು ಈ ಟ್ರಾಂಸೆಂಡೆಂಟಲ್ ಇಕ್ವೇಶನ್ ಪರಿಹರಿಸಬೇಕು ಆದ್ದರಿಂದ ನಾನು ಮತ್ತು k ನಡುವಿನ ಸಂಬಂಧವನ್ನು ಬಯಸುತ್ತೇನೆ ಆದ್ದರಿಂದ ಇದನ್ನು ನ್ಯೂಮರಿಕಲ್ ಆಗಿ ಪರಿಹರಿಸಬೇಕಾಗಿದೆ ಏಕೆಂದರೆ ಅದು ಟ್ರಾಂಸೆಂಡೆಂಟಲ್ ಇಕ್ವೇಶನ್ ಆಗಿದೆ ಆದರೆ ನಾನು ಇಲ್ಲಿ ಲೆಕ್ಕಾಚಾರವನ್ನು ತೋರಿಸುತ್ತಿಲ್ಲ ಏನಾಗುತ್ತದೆ ಎಂದು ಮಾಡುವುದು ತುಂಬಾ ಕಷ್ಟವಲ್ಲ ನನ್ನ ಪ್ರಕಾರ ಒಂದು ವಿಷಯವೆಂದರೆ ಆದಾಗ ನಾನು ಪರಿಪೂರ್ಣ ವೇವ್ನ ನಡವಳಿಕೆಯನ್ನು ಪಡೆಯುತ್ತೇನೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಗ್ರಾಫ್ನಲ್ಲಿ ನಾನು ಒರಿಜಿನ ಸಮೀಪಿಸುತ್ತಿರುವಾಗ ನಾನು ಸೂಕ್ಷ್ಮ ಮತ್ತು ಉತ್ತಮವಾದ ದಿಸ್ಕ್ರೀಟ್ಐಸ್ಶನ್ ಮಾಡಿದಾಗ ಏನಾಗಬೇಕು ಎಂದು ಏನಾಗುತ್ತದೆಯೆಂದರೆ ಅದು ಸಮೀಪಿಸಬೇಕಾದ ಮತ್ತು c ನ ಅನುಪಾತ ಸಿಗಬೇಕು ವಿದ್ಯಾರ್ಥಿ1 1 ಅಲ್ಲವೇ ಅಸಿಂಪ್ತೋಟಿಕಲ್ಲಿ ನಾನು ನನ್ನ ದಿಸ್ಕ್ರೀಟ್ಐಸ್ಶನ್ ಅನ್ನು ಸೂಕ್ಷ್ಮವಾಗಿ ಮತ್ತು ಉತ್ತಮವಾಗಿ ಮಾಡಿದರೆ ಆಲ್ಫಾ ಏನಾದರೂ ಇರಲಿ ಆ ಸೈನ್ ಥೀಟಾವನ್ನು ಥೀಟಾದಿಂದ ಬದಲಾಯಿಸಬಹುದು ಮತ್ತು ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ ಆದ್ದರಿಂದ ಎಲ್ಲವೂ ಹೇಗಾದರೂ ಇಲ್ಲಿಗೆ ಬರಬೇಕು ಎಂದು ನನಗೆ ತಿಳಿದಿದೆ ಆದರೆ ನಾನುಎಂಬುದರ ದೊಡ್ಡ ಮತ್ತು ದೊಡ್ಡ ಮೌಲ್ಯಗಳಿಗೆ ಹೋಗುವಾಗ ನಾನು ಫೈನೈಟ್ ವ್ಯಾಲ್ಯೂಗೆ ಹೋಗುವಾಗ ಕಾರ್ಯಕ್ಷಮತೆಯು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇದು ಈ ರೀತಿ ಕಾಣಲು ಪ್ರಾರಂಭಿಸುತ್ತದೆ ಇದು ಆಲ್ಫಾ 0 75 ಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತದೆ ನಂತರ ನೀವು ಆಲ್ಫಾವನ್ನು ಇನ್ನಷ್ಟು ಕಡಿಮೆ ಮಾಡಲು ಪ್ರಾರಂಭಿಸಿದಾಗ ಆಲ್ಫಾ 0 5 ಗೆ ಸಮನಾಗಿರುತ್ತದೆ ಎಂದು ನೀವು ಪಡೆಯುತ್ತೀರಿ ವಿದ್ಯಾರ್ಥಿ ಕಂಪ್ಯುಟೇಷನ್ ಕಂಪ್ಯುಟೇಷನ್ ಗೆ ಕಡಿಮೆ ಸಮಯ ಅಥವಾ ಹೆಚ್ಚಿನ ಸಮಯ ಬೇಕಾಗುವುದರೊಂದಿಗೆ ಯಾವುದೇ ಸಂಬಂಧವಿಲ್ಲ ಈ ಹಿಕ್ವಿಷನ್ ನ ಸೊಲ್ಯೂಷನ್ ನಿಮಗೆ ಮತ್ತು k ನಡುವೆ ಒಂದು ನಿರ್ದಿಷ್ಟ ಸಂಬಂಧವನ್ನು ನೀಡುತ್ತಿದೆ ಆದರ್ಶ ಸಂದರ್ಭದಲ್ಲಿ ಅದು ನಿಮಗೆ ಮತ್ತು ಕೆ ನಡುವಿನ ಅನುಪಾತವನ್ನು c ಎಂದು ನೀಡುತ್ತಿದೆ ಆದರೆ ಯಾವಾಗ ಫೈನೈಟ್ ಆಗುವುದು ಮತ್ತು ಆಲ್ಫಾ 1 ಕ್ಕೆ ಸಮನಾದಕ್ಕೆ ಸಂಬಂಧಿಸಿಲ್ಲ ಆಗ ಸಿ ಹೊರತುಪಡಿಸಿ ಈ ಸಮೀಕರಣವನ್ನು ತೃಪ್ತಿಪಡಿಸುವ ನ ಕೆಲವು ವ್ಯಾಲ್ಯೂ ಗಳು ಇರುತ್ತವೆ ಮತ್ತು ಅದು ಬೇರೆ c ಇಲ್ಲಿಂದ ಬರುತ್ತಿದೆ ಇದಾ ಆಗುತ್ತಿರುವುದು ಆದ್ದರಿಂದ ಇದು ನಿಮ್ಮ ನ್ಯೂಮರಿಕಲ್ ದಿಸ್ಪರ್ಶನ್ ಆದ್ದರಿಂದ ನಾವು ದೈಹಿಕವಾಗಿ ನಿರೀಕ್ಷಿಸದ ವೇವ್ c ಗಿಂತ ನಿಧಾನವಾಗಿ ಚಲಿಸುತ್ತದೆ ಭೌತಿಕವಾಗಿ ಅದು ವೇವ್ ನಾನು ಇಲ್ಲಿ ಮೀಡಿಯಂ ಅಥವಾ ಮಟೀರಿಯಲ್ ಕೂಡ ಇಟ್ಟಿಲ್ಲ ಫ್ರೀ ಸ್ಪೇಸ್ ನಲ್ಲಿ ವೇವ್ ಬೆಳಕಿನ ವೇಗದಲ್ಲಿ ಪ್ರಯಾಣಿಸಬೇಕು ಆದರೆ ನಾನು ಅದನ್ನು ಫೈನೈಟ್ ಅನುಕರಿಸುತ್ತಿದ್ದೇನೆ ಮತ್ತು ನಾನು ಆರಿಸಿದೆ ಈ ಸಮಸ್ಯೆಯನ್ನು ಹೊಂದಿದ್ದೇನೆ ಆದ್ದರಿಂದ ನೀವು ಸಂಕ್ಷಿಪ್ತವಾಗಿ ಬಯಸಿದರೆ ನ್ಯೂಮರಿಕಲ್ ದಿಸ್ಪರ್ಶನ್ ನ್ನು ಎಷ್ಟು ಕೆಟ್ಟದ್ದು ಎಂದು ನಿಯಂತ್ರಿಸಲು ನೋಬ್ ಬಯಸಿದರೆ ಇದು ಸ್ಪಷ್ಟವಾಗಿ ಅನಪೇಕ್ಷಿತ ಪರಿಣಾಮವಾಗಿದೆ ಆದ್ದರಿಂದ ನಾನು ಒಂದು ನೋಬ್ ಅಥವಾ ಹಲವಾರು ನೋಬ್ಗಳನ್ನು ಬಯಸಿದರೆ ಆ ನೋಬ್ಗಳು ಯಾವುವು ಎಂಬುದನ್ನು ನಾನು ನಿಯಂತ್ರಿಸಬಹುದು ವಿದ್ಯಾರ್ಥಿ ಅದನ್ನು ಹೇಳಿ ಹೌದು ವಿದ್ಯಾರ್ಥಿ ಆಗುವುದಿಲ್ಲಸತತ ಕೆಲಸಕ್ಕಾಗಿ ನೀವು ಪಡೆಯುವ ವ್ಯಾಲ್ಯೂ ಎಲ್ಲವನ್ನೂ ಒಟ್ಟಾಗಿ ಕಂಡುಹಿಡಿಯಿರಿ ಇಲ್ಲ ಅದು ನ್ಯೂಮರಿಕಲ್ ಕನ್ವರ್ಜನ್ಸ್ ಒಮ್ಮೆ ನಾನು ಸರಿಪಡಿಸಿದ ಮೇಲೆ ಅದರ ಬಗ್ಗೆ ಪರಿಹಾರವು ಕನ್ವರ್ಜನ್ಸ್ ವಾಗುತ್ತದೆಯೇ ಎಂದು ನಾನು ಪರಿಶೀಲಿಸುತ್ತೇನೆ ಈ ಚರ್ಚೆಯ ಆಧಾರದ ಮೇಲೆ ನನಗೆ ತಿಳಿದಿದೆ ನನ್ನ ವೇವ್ ನ್ಯೂಮರಿಕಲ್ ದಿಸ್ಪರ್ಶನ್ ಹೊಂದಿರುತ್ತದೆ ಎಂದು ನಾನು ತಿಳಿದಿದ್ದೇನೆ ನಾನು ಆ ಪರಿಣಾಮವನ್ನು ತಗ್ಗಿಸಲು ಬಯಸುತ್ತೇನೆ ನನ್ನ ವೇವ್ ದೈಹಿಕವಾಗಿ ಪ್ರಯಾಣಿಸಬೇಕಾದದ್ದಕ್ಕಿಂತ ಭಿನ್ನವಾದ ವೇಗದಲ್ಲಿ ನ್ಯೂಮರಿಕಲ್ ಪ್ರಯಾಣಿಸುವುದನ್ನು ನಾನು ಬಯಸುವುದಿಲ್ಲ ಈ ಪರಿಣಾಮವನ್ನು ಕಡಿಮೆ ಮಾಡಲು ನನ್ನ ಕೈಯಲ್ಲಿ ಯಾವ ನೋಬ್ಗಳಿವೆ ವಿದ್ಯಾರ್ಥಿ ಆಲ್ಫಾ ಇದೆ ಅಲ್ಲವೇ ನಾನು ಇದನ್ನು ಕೊರೆಂಟ್ ಪರಮೀಟರ್ ಇಂದ ಪರಿಶೀಲಿಸಬಹುದು ನಾನು ಅದಕ್ಕೆ ಬರುತ್ತೇನೆ ಕೊರಂಟ್ ಪ್ಯಾರಾಮೀಟರ್ ಒಂದು ನೋಬ್ ಬೇರೆ ಯಾವುದಾದರೂ ನೋಬ್ದಿಸ್ಕ್ರೇಟೈಸೇಶನ್ ಆದ್ದರಿಂದ ದಿಸ್ಕ್ರೇಟೈಸೇಶನ್ ಮತ್ತು ಕೊರಂಟ್ ಪ್ಯಾರಾಮೀಟರ್ 1 ಕ್ಕೆ ಸಮಾನವಾಗಿರುತ್ತದೆ ಆದರೆ ನಾನು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಲಿದ್ದೇನೆ ಏಕೆ ಎಂದು ನಾವು ಬರುತ್ತೇವೆ ನಾನು ಇಲ್ಲಿ ವಿವರಿಸಲು ಬಯಸಿದ ವಿಷಯದ ಸಾರಾಂಶವನ್ನು ನಾನು ಅರ್ಥೈಸುತ್ತೇನೆ ಅಂದರೆ ಕೊರಂಟ್ ಪ್ಯಾರಾಮೀಟರ್ ಬದಲಾಯಿಸುವ ಮೂಲಕ ಮತ್ತು ದಿಸ್ಕ್ರೇಟೈಸೇಶನ್ ಬದಲಾಯಿಸುವ ಮೂಲಕ ನನ್ನ ಸಿಮ್ಯುಲೇಶನ್ನಲ್ಲಿ ಎಷ್ಟು ನ್ಯೂಮರಿಕಲ್ ದಿಸ್ಪರ್ಶನ್ ಸಂಭವಿಸುತ್ತದೆ ಎಂಬುದನ್ನು ನಾನು ಪರಿಶೀಲಿಸಬಹುದು ಇನ್ನೇನಾದರೂ ಸಂಭವಿಸಿದರೂ ನಿಮ್ಮ ಕೊರಂಟ್ ಪ್ಯಾರಾಮೀಟರ್ 1 ಕ್ಕಿಂತ ಕಡಿಮೆಯಿದ್ದರೆ ನೀವು ನ್ಯೂಮರಿಕಲ್ ದಿಸ್ಪರ್ಶನ್ ಹಂತ ಹಂತವಾಗಿರಿಸುತ್ತೀರಿ ಎಂದು ನಿಮಗೆ ತಿಳಿದಿದೆ ಅಂತಹ ಸಂದರ್ಭದಲ್ಲಿ ಅದನ್ನು ಸೋಲಿಸಲು ನಿಮ್ಮ ಏಕೈಕ ಮಾರ್ಗವೆಂದರೆ ನಿಮ್ಮ ದಿಸ್ಕ್ರೇಟೈಸೇಶನ್ ಉತ್ತಮಗೊಳಿಸುವುದು ಮತ್ತು ಅದಕ್ಕಾಗಿ ನೀವು ದೊಡ್ಡ ಬಹುಮಾನ ಪಾವತಿಸಬೇಕಾಗುತ್ತದೆ ನೀವು ಚಿಕ್ಕದಾಗಿಸಲು ಸಾಧ್ಯವಿಲ್ಲ ಮತ್ತು ನೀವು ಸಹ ಚಿಕ್ಕವರಾಗಿರುತ್ತೀರಿ ಮತ್ತು ಆದ್ದರಿಂದ ನಿಮ್ಮ RAM ಮೆಮೊರಿ ಅವಶ್ಯಕತೆಗಳು ಹೆಚ್ಚಾಗುತ್ತವೆ ನಿಮ್ಮ ಕಂಪ್ಯೂಟೇಶನ್ ಸಮಯವು ಎಲ್ಲವನ್ನೂ ಹೆಚ್ಚಿಸುತ್ತದೆ